ಮತ್ತು ಈ ಅಧಿವೇಶನ ಮತ್ತು ಮುಂದಿನ ಒಂದು ನಾವು ನಿಯೋಜನೆ ಸಂಖ್ಯೆ ಐದು ಮತ್ತು ನಿಯೋಜನೆ ಸಂಖ್ಯೆ ಆರು ಪರಿಹರಿಸುತ್ತೇವೆ ನಾನು ಇಲ್ಲಿಯವರೆಗೆ ಒಂದರಿಂದ ನಾಲ್ಕನೇ ಸಂಖ್ಯೆಯ ಅಸೈನ್ಮೆಂಟ್ ಅನ್ನು ಪರಿಹರಿಸುವುದನ್ನು ನೀವು ನೋಡಿದ್ದೀರಿ ಮತ್ತು ಈ ಎರಡು ಸೆಷನ್ಗಳಲ್ಲಿ ನಾವು ಏನು ಮಾಡಲಿದ್ದೇವೆ ಎಂದರೆ ಈ ಕೋರ್ಸ್ನಲ್ಲಿ ಮೊದಲಿನಿಂದಲೂ ತೊಡಗಿಸಿಕೊಂಡಿರುವ ಬೋಧನಾ ಸಹಾಯಕರು ಸಮಸ್ಯೆ ಪರಿಹಾರವನ್ನು ಮಾಡುತ್ತಾರೆ ಅವರು ನಿಯಮಿತ ಪಿಎಚ್ ಐಐಟಿ ಕಾನ್ಪುರದ ವಿದ್ಯಾರ್ಥಿಗಳು ಭೌತಶಾಸ್ತ್ರ ವಿಭಾಗ ಮತ್ತು ನಿಯೋಜನೆಗಳನ್ನು ಸರಿಪಡಿಸಲು ಅವರ ಪರಿಹಾರಗಳನ್ನು ಉತ್ಪಾದಿಸಲು ಅವರು ಜವಾಬ್ದಾರರಾಗಿದ್ದಾರೆ ಮತ್ತು ಇಂದು ಅವರು ನಾನು ಮಾಡಿದ ಪರಿಹಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾರೆ ನಿಯೋಜನೆ ಸಂಖ್ಯೆ ಐದು ಅನ್ನು ಶ್ರೀ ರಬೀತ್ ಸಿಂಗ್ ಮತ್ತು ಮಿಸ್ ಪರ್ಮಿತಾ ದಾಸ್ ಗುಪ್ತಾ ಅವರು ಪರಿಹರಿಸುತ್ತಾರೆ ಹಾಗಾದರೆ ರಬೀತ್ ಸಿಂಗ್ ಇಲ್ಲಿದೆ ಮೊದಲ ಪ್ರಶ್ನೆಯಲ್ಲಿ ನೀವು ಈ ಇಂಟೆಗ್ರಲ್ cos ಥೀಟಾ ಪ್ರೈಮ್ sin ಥೀಟಾ ಪ್ರೈಮ್ d ಥೀಟಾ ಪ್ರೈಮ್ d phi ಪ್ರೈಮ್ ಓವರ್ R ಸ್ಕ್ವೇರ್ ಪ್ಲಸ್ ಸಣ್ಣ r ಸ್ಕ್ವೇರ್ ಮೈನಸ್ ಎರಡು r ಕ್ಯಾಪಿಟಲ್ R cos ಥೀಟಾ ಪ್ರೈಮ್ cos ಥೀಟಾ ಪ್ಲಸ್ sin ಥೀಟಾ ಪ್ರೈಮ್ sin ಥೀಟಾ cos phi ಮೈನಸ್ phi ಪ್ರೈಮ್ ಅನ್ನು ಲೆಕ್ಕ ಹಾಕಬೇಕು ಈ ಇಂಟೆಗ್ರಲ್ಅನ್ನು ಲೆಕ್ಕಾಚಾರ ಮಾಡಲು ಗೋಲಾಕಾರದ ಶೆಲ್ನ ಹೆಚ್ಚಿನ ಸಮ್ಮಿತಿ ಸಾಂದ್ರತೆಯನ್ನು ಬಳಸಿ ಆದ್ದರಿಂದ ಮೊದಲು ನಾವು ಏನು ಮಾಡುತ್ತೇವೆ ಗೋಲಾಕಾರದ ಶೆಲ್ಗೆ ಹೆಚ್ಚಿನ ಸಮ್ಮಿತೀಯ ಸಾಂದ್ರತೆಯಿಂದಾಗಿ ನಾವು ಪೊಟೆಂಟಿಯಲ್ಯನ್ನು ಲೆಕ್ಕಾಚಾರ ಮಾಡುತ್ತೇವೆ ನಾವು cos ಥೀಟಾಕ್ಕೆ ಸಮಾನವಾದ ಸಾಂದ್ರತೆಯ ಸಿಗ್ಮಾ ಥೀಟಾವನ್ನು ನೀಡಿದ್ದರೆ ನಮಗೆ ತಿಳಿದಿದೆ ಆದ್ದರಿಂದ ಈ ಸಾಂದ್ರತೆಗಾಗಿ ನಾವು ಉಪನ್ಯಾಸಗಳಲ್ಲಿ ಪೊಟೆಂಶಿಯಲ್ಯನ್ನು ನೋಡಿದ್ದೇವೆ ಆದ್ದರಿಂದ ನಾವು ಈ ಸಾಂದ್ರತೆಯ ಸಿಗ್ಮಾವನ್ನು ಒಳಗೊಂಡಿರುವ ಗೋಳಾಕಾರದ ಶೆಲ್ ಅನ್ನು ಹೊಂದಿದ್ದೇವೆ ಮತ್ತು ನಾವು ಉಪನ್ಯಾಸಗಳಲ್ಲಿ ನೋಡಿದ್ದೇವೆ ಪಾಯಿಂಟ್ ವೆಕ್ಟರ್ r ನಲ್ಲಿನ ಈ ಗೋಳಾಕಾರದ ಶೆಲ್ನಿಂದ ಸಂಭಾವ್ಯತೆಯನ್ನು ಈ ಅಭಿವ್ಯಕ್ತಿಯಿಂದ ನೀಡಲಾಗಿದೆ ಇದು r ಓವರ್ ಮೂರು ಎಪ್ಸಿಲಾನ್ ನಾಟ್ cos ಥೀಟಾ ಆಗಿದೆ r ಕ್ಯಾಪಿಟಲ್ R ಗಿಂತ ಚಿಕ್ಕದಾಗಿದೆ ಮತ್ತು r ಗಾಗಿ ಕ್ಯಾಪಿಟಲ್ R ಗಿಂತ ದೊಡ್ಡದಾಗಿದೆ ಈ ವಿಭವವನ್ನು R ಕ್ಯೂಬ್ ಓವರ್ ಮೂರು ಎಪ್ಸಿಲಾನ್ ನಾಟ್ cos ಥೀಟಾ ಓವರ್ r ಸ್ಕ್ವೇರ್ ನೀಡಲಾಗುತ್ತದೆ ಆದ್ದರಿಂದ ಈ ಇಂಟೆಗ್ರಲ್ವನ್ನು ಲೆಕ್ಕಾಚಾರ ಮಾಡಲು ನಾವು ಈ ಉತ್ತರವನ್ನು ಬಳಸುತ್ತೇವೆ ಆದ್ದರಿಂದ ಮತ್ತೆ V r ಸಮಾನವಾಗಿ ಒಂದು ಓವರ್ ನಾಲ್ಕು pi ಎಪ್ಸಿಲಾನ್ ನಾಟ್ ಸಿಗ್ಮಾ ನಾಟ್ ಥೀಟಾ ಓವರ್ ವೆಕ್ಟರ್ r ಮೈನಸ್ ವೆಕ್ಟರ್ ಕ್ಯಾಪಿಟಲ್ R d ಥೀಟಾ d phi ಆದ್ದರಿಂದ ಸಿಗ್ಮಾ ಥೀಟಾವು cos ಥೀಟಾಕ್ಕೆ ಸಮಾನವಾಗಿದ್ದರೆ ನಾವು ಈ ಉತ್ತರವನ್ನು ಬರೆಯಬಹುದು ಆದ್ದರಿಂದ ನೀಡಲಾದ ಸಾಂದ್ರತೆಯ ಸಿಗ್ಮಾ ಥೀಟಾ ಪ್ರೈಮ್ cos ಥೀಟಾ ಪ್ರೈಮ್ ಆಗಿದ್ದರೆ ನಾವು ಈ cos ಥೀಟಾ ಪ್ರೈಮ್ ಅನ್ನು ಬರೆಯಬಹುದು ಮತ್ತು ಗೋಳಾಕಾರದ ವ್ಯವಸ್ಥೆಗೆ ಈ ಮೇಲ್ಮೈ ಅಂಶವನ್ನು R ಸ್ಕ್ವೇರ್ sin ಥೀಟಾ ಪ್ರೈಮ್ ಮತ್ತು d ಥೀಟಾ ಪ್ರೈಮ್ d phi ಪ್ರೈಮ್ ನೀಡಲಾಗುತ್ತದೆ ಆದ್ದರಿಂದ ನೀಡಿರುವ ಸಾಂದ್ರತೆಯು cos ಥೀಟಾ ಪ್ರೈಮ್ ಆಗಿದ್ದರೆ ನೀವು ಇದನ್ನು R ಸ್ಕ್ವೇರ್ sin ಥೀಟಾ ಪ್ರೈಮ್ d ಥೀಟಾ ಪ್ರೈಮ್ d phi ಪ್ರೈಮ್ ಓವರ್ ವೆಕ್ಟರ್ r ಮೈನಸ್ ವೆಕ್ಟರ್ R ಪ್ರೈಮ್ ಎಂದು ಬರೆಯಬಹುದು ಅಲ್ಲಿ ವೆಕ್ಟರ್ R ಇಂಟೆಗ್ರಲ್ ಗೋಲಾಕಾರದ ಶೆಲ್ನಲ್ಲಿರುವ ಬಿಂದುವನ್ನು ಸೂಚಿಸುತ್ತದೆ Vr 14π0 r RR2sinddϕ 14π0 cosθr RR2sinddϕR24π0 cosθr Rsinddϕ r30 cosθ for r≤RR330 cosθr2 for r≥R ಆದ್ದರಿಂದ ನಾವು ಇದನ್ನು R ಸ್ಕ್ವೇರ್ ಓವರ್ ನಾಲ್ಕು pi ಎಪ್ಸಿಲಾನ್ ನಾಟ್ cos ಥೀಟಾ ಪ್ರೈಮ್ sin ಥೀಟಾ ಪ್ರೈಮ್ d ಥೀಟಾ ಪ್ರೈಮ್ d phi ಪ್ರೈಮ್ ಅಪಾನ ವೆಕ್ಟರ್ r ಮೈನಸ್ ವೆಕ್ಟರ್ R ಪ್ರೈಮ್ ಎಂದು ಬರೆಯಬಹುದು ಆದ್ದರಿಂದ ನಾವು ಎರಡು ಉತ್ತರಗಳನ್ನು ಹೋಲಿಸಿದರೆ ಆದ್ದರಿಂದ ನಾನು ಈ ಪೊಟೆಂಶಿಯಲ್ ಸಮಾನವಾಗಿರುತ್ತದೆ ಎಂದು ನೋಡಬಹುದು ಏಕೆಂದರೆ ಈ ಸಾಮರ್ಥ್ಯಕ್ಕೆ ಉತ್ತರ ನಮಗೆ ತಿಳಿದಿದೆ ಆದ್ದರಿಂದ ನಾವು ಇದನ್ನು ಆ ಉತ್ತರಗಳೊಂದಿಗೆ ಹೋಲಿಸಬಹುದು ಇದನ್ನು r ಓವರ್ ಮೂರು ಎಪ್ಸಿಲಾನ್ ನಾಟ್ cos ಥೀಟಾ ಎಂದು ನೀಡಲಾಗಿದೆ ಇದು r ಸ್ಮಲ್ಲರ್ ದ್ಯಾನ್ ಕ್ಯಾಪಿಟಲ್ R ಮತ್ತು ಈಕ್ವಲ್ಸ್ ಟು R ಕ್ಯೂಬ್ ಓವರ್ ಮೂರು ಎಪ್ಸಿಲಾನ್ ನಾಟ್ cos ಥೀಟಾ ಓವರ್ R ಸ್ಕ್ವೇರ್ ಇದು r ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಕ್ಯಾಪಿಟಲ್ R ಗೆ ಆಗಿದೆ ಆದ್ದರಿಂದ ನಾವು ಅದನ್ನು ನೋಡಬಹುದು ನಾವು ಇದನ್ನು cos ಥೀಟಾ ಪ್ರೈಮ್ sin ಥೀಟಾ ಪ್ರೈಮ್ d ಥೀಟಾ ಪ್ರೈಮ್ d phi ಪ್ರೈಮ್ ಓವರ್ ವಿಕ್ಟರ್ r ಮೈನಸ್ ವೆಕ್ಟರ್ R ಪ್ರೈಮ್ one ಓವರ್ 4 pi ಎಪ್ಸಿಲಾನ್ ನಾಟ್ R ಸ್ಕ್ವೇರ್ ಈಕ್ವಲ್ಸ್ ಟು r ಓವರ್ 3 ಎಪ್ಸಿಲಾನ್ ನಾಟ್ cos ಥೀಟಾ ಇದು r ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಕ್ಯಾಪಿಟಲ್ R ಗೆ ಆಗಿದೆ ಮತ್ತು ಈಕ್ವಲ್ಸ್ ಟು R ಕ್ಯೂಬ್ ಓವರ್ ಮೂರು ಎಪ್ಸಿಲಾನ್ ನಾಟ್ cos ಥೀಟಾ ಓವರ್ r ಸ್ಕ್ವೇರ್ ಇದು r ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಕ್ಯಾಪಿಟಲ್ R ಗೆ ಆಗಿದೆ R24π0 cosr Rsindd r30 cosθ for r≤R R330 cosθr2 for r≥Rcosr Rsindd 4πr3R2cosθ for r≤R 4πR3r2cosθ for r≥R r Rr2R2 2rRcoscosθsinsinθcosϕ ϕ cossinddR2r2 2rRcoscosθsinsinθcosϕ ϕ ಆದ್ದರಿಂದ ನೀವು ಇದನ್ನು sin ಥೀಟಾ ಪ್ರೈಮ್ cos ಥೀಟಾ ಪ್ರೈಮ್ d ಥೀಟಾ ಪ್ರೈಮ್ d phi ಪ್ರೈಮ್ ಓವರ್ ವೆಕ್ಟರ್ r ಮೈನಸ್ ವೆಕ್ಟರ್ R ಪ್ರೈಮ್ ಸಮನಾಗಿ ಬರೆಯಬಹುದು ಆದ್ದರಿಂದ ನೀವು ನೋಡಬಹುದು ಇದನ್ನು r ಓವರ್ ಕ್ಯಾಪಿಟಲ್ R ಸ್ಕ್ವೇರ್ ಇಂಟು 4 pi cos ಥೀಟಾ ಆಗಿ ಬರೆಯಬಹುದು ಇದು r ಸ್ಮಲ್ಲರ್ ದ್ಯಾನ್ ಕ್ಯಾಪಿಟಲ್ R ಮತ್ತು ಈಕ್ವಲ್ಸ್ ಟು 4 pi R ಓವರ್ 3 cos theta ಓವರ್ r ಸ್ಕ್ವೇರ್ ಆಗಿದೆ ಇದು r ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಕ್ಯಾಪಿಟಲ್ R ಆಗಿದೆ ಆದ್ದರಿಂದ ಇಲ್ಲಿ ಗೋಳಾಕಾರದ ನಿರ್ದೇಶಾಂಕದಲ್ಲಿ ವೆಕ್ಟರ್ r ಮೈನಸ್ ವೆಕ್ಟರ್ ಕ್ಯಾಪಿಟಲ್ R ಅನ್ನು ಸಮಾನವಾಗಿ ಬರೆಯಬಹುದು ಕ್ಷಮಿಸಿ mod of vector mod ಆಫ್ ವೆಕ್ಟರ್ r ಮೈನಸ್ ವೆಕ್ಟರ್ ಕ್ಯಾಪಿಟಲ್ R ಅನ್ನು r ಸ್ಕ್ವೇರ್ ಪ್ಲಸ್ಗೆ ಸಮಾನವಾಗಿ ಬರೆಯಬಹುದು ಕ್ಯಾಪಿಟಲ್ R ಸ್ಕ್ವೇರ್ ಮೈನಸ್ 2 ಕ್ಯಾಪಿಟಲ್ R ಸ್ಮಾಲ್ r cos ಥೀಟಾ ಪ್ರೈಮ್ cos ಥೀಟಾ ಪ್ಲಸ್ sin ಥೀಟಾ ಪ್ರೈಮ್ sin ಥೀಟಾ cos ಫಿ ಮೈನಸ್ ಫೈ ಪ್ರೈಮ್ ಆದ್ದರಿಂದ ನಾವು mod r ಮೈನಸ್ ವೆಕ್ಟರ್ R ನ ಮೌಲ್ಯವನ್ನು ಬರೆದರೆ ನಾವು ಇಂಟೆಗ್ರಾಲ್ sin ಥೀಟಾ ಪ್ರೈಮ್ cos ಥೀಟಾ ಪ್ರೈಮ್ d ಥೀಟಾ ಪ್ರೈಮ್ d phi ಪ್ರೈಮ್ ಓವರ್ r ಸ್ಕ್ವೇರ್ ಪ್ಲಸ್ ಕ್ಯಾಪಿಟಲ್ R ಸ್ಕ್ವೇರ್ ಮೈನಸ್ 2 r ಕ್ಯಾಪಿಟಲ್ R cos ಥೀಟಾ ಪ್ರೈಮ್ cos ಥೀಟಾ ಪ್ಲಸ್ sin ಥೀಟಾ ಪ್ರೈಮ್ sin ಥೀಟಾ cos phi ಮೈನಸ್ pi ಪ್ರೈಮ್ ಅನ್ನು ನೋಡಬಹುದು ಆದ್ದರಿಂದ ಇದು ನಾವು ಲೆಕ್ಕಾಚಾರ ಮಾಡಬೇಕಾದ ಇಂಟೆಗ್ರಾಲ್ಅನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಆದ್ದರಿಂದ ಇದು ಮೊದಲ ಪ್ರಶ್ನೆಗೆ ಉತ್ತರವಾಗಿದೆ ಆದ್ದರಿಂದ ನಮ್ಮ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎರಡು ಪ್ರಶ್ನೆ ಸಂಖ್ಯೆ ಎರಡು ನಾವು ಏಕರೂಪವಾಗಿ ಚಾರ್ಜ್ ಮಾಡಿದ ಗೋಳಾಕಾರದ ಶೆಲ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ಇದು z ಅಕ್ಷದ ಸುತ್ತ ತಿರುಗುತ್ತಿದೆ ಆದ್ದರಿಂದ ನಾವು ಈ ಗೋಳಾಕಾರದ ಶೆಲ್ನಲ್ಲಿ ಮೇಲ್ಮೈ ಅಂಶವನ್ನು ತೆಗೆದುಕೊಂಡರೆ ಪ್ರತಿಯೊಂದು ಅಂಶವು ಕೋನೀಯ ವೇಗ ಒಮೆಗಾದೊಂದಿಗೆ z ಅಕ್ಷದ ಸುತ್ತ ಚಲಿಸುತ್ತಿರುವುದನ್ನು ನಾವು ನೋಡಬಹುದು ಆದ್ದರಿಂದ ಮೇಲ್ಮೈ ಅಂಶದ ವೇಗವನ್ನು d s ನಿಂದ ನೀಡಲಾಗಿದೆ ಆದ್ದರಿಂದ ಈ ಕೋನ ಆದ್ದರಿಂದ z ಅಕ್ಷದ ಕೋನದ ಥೀಟಾದ ನಂತರ ವೆಕ್ಟರ್ r ಆಗಿದ್ದರೆ ಇದು ಈ ಮೇಲ್ಮೈ ಅಂಶ d s ಚಲಿಸುವ ವೃತ್ತದ ತ್ರಿಜ್ಯವಾಗಿದೆ ಎಂದು ನೀವು ನೋಡಬಹುದು ಆದ್ದರಿಂದ ನಾವು ನೋಡಬಹುದು ಇದು d s ಚಲಿಸುತ್ತಿರುವ ವೃತ್ತವಾಗಿದೆ ಆದ್ದರಿಂದ ವೃತ್ತದ ತ್ರಿಜ್ಯವನ್ನು r sin ಥೀಟಾದಿಂದ ನೀಡಲಾಗಿದೆ ಆದ್ದರಿಂದ ನೀವು v r ಅನ್ನು r sin ಥೀಟಾದಿಂದ ಒಮೆಗಾಗೆ ನೀಡಲಾಗಿದೆ ಎಂದು ನೋಡಬಹುದು ಇದು ಕೋನೀಯ ವೇಗದ ತ್ರಿಜ್ಯವನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಆದ್ದರಿಂದ ಪ್ರಸ್ತುತ ಸಾಂದ್ರತೆ ಇದು j r ಸಿಗ್ಮಾದಿಂದ ನೀಡಲಾಗುತ್ತದೆ ಅಂದರೆ ಅಲ್ಲಿ ಯಾವುದೇ ಸಾಂದ್ರತೆ ಇದೆ ಸಿಗ್ಮಾ ಇಂಟು V r ಆಗಿದೆ ಆದರೆ ಇದು ಮೇಲ್ಮೈ ಸಾಂದ್ರತೆಯಾಗಿದೆ ಆದ್ದರಿಂದ ನಾವು ವಾಲ್ಯೂಮ್ ಚಾರ್ಜ್ ಸಾಂದ್ರತೆ ವಾಲ್ಯೂಮ್ ಕರೆಂಟ್ ಡೆನ್ಸಿಟಿಯನ್ನು ಬರೆದರೆ ನಾವು ಇದನ್ನು ಡೆಲ್ಟಾ r ಮೈನಸ್ ವೆಕ್ಟರ್ r ಇಂಟು v R ಆಗಿ ಬರೆಯುತ್ತೇವೆ rsinθω ಆದ್ದರಿಂದ ಈ ಮೇಲ್ಮೈ ಅಂಶವು phi ದಿಕ್ಕಿನಲ್ಲಿ ಚಲಿಸುವುದನ್ನು ನಾವು ನೋಡಬಹುದು ಆದ್ದರಿಂದ j r ನ r ನಿರ್ದೇಶನವು phi ಕ್ಯಾಪಿಟಲ್ಶಾಹಿಯ ಉದ್ದಕ್ಕೂ ಇರುತ್ತದೆ ಆದ್ದರಿಂದ ಇದು ಎರಡನೇ ಪ್ರಶ್ನೆಗೆ ಉತ್ತರವಾಗಿದೆ ಅದೇ ಸಮಸ್ಯೆಗೆ ಉತ್ತರವನ್ನು ನೋಡುವ ಇನ್ನೊಂದು ವಿಧಾನವೆಂದರೆ ನಾನು ಈ ಗೋಳಾಕಾರದ ಶೆಲ್ ಅನ್ನು ತೆಗೆದುಕೊಂಡು ಇಲ್ಲಿ ಬ್ಯಾಂಡ್ ಅನ್ನು ಪರಿಗಣಿಸಿದರೆ ಈ ಬ್ಯಾಂಡ್ ಎರಡು pi R sin ಥೀಟಾ ಟೈಮ್ಸ್ R d ಥೀಟಾ ಪ್ರದೇಶವನ್ನು ಹೊಂದಿದೆ ಇದು ಬ್ಯಾಂಡ್ ನ ಒಟ್ಟು ಪ್ರದೇಶವಾಗಿದೆ ಆದ್ದರಿಂದ ಇದು 2 pi R ಸ್ಕ್ವೇರ್ sin ಥೀಟಾ d ಥೀಟಾ ಆಗಿದೆ ಈ ಬ್ಯಾಂಡ್ ನಲ್ಲಿನ ಚಾರ್ಜ್ ನೆಟ್ ಚಾರ್ಜ್ q 2 pi R ಸ್ಕ್ವೇರ್ sin ಥೀಟಾ d ಥೀಟಾ ಟೈಮ್ಸ್ ಸಿಗ್ಮಾ ಆಗಿದೆ ಮತ್ತು ಈ ಚಾರ್ಜ್ ಸುಮಾರು ಹೋಗುತ್ತದೆ ಇದು ಪ್ರತಿ ಸೆಕೆಂಡಿಗೆ ಸುತ್ತುತ್ತದೆ ಪ್ರತಿ ಸೆಕೆಂಡಿಗೆ ಅದು ಹೋಗುತ್ತದೆ ಚಾರ್ಜ್ ಪ್ರತಿ ಸೆಕೆಂಡಿಗೆ ಒಮೆಗಾ 2 pi ಬಾರಿಗೆ ಹೋಗುತ್ತದೆ rsinθω ಆದ್ದರಿಂದ ಈ ಬ್ಯಾಂಡ್ ನೀಡುತ್ತಿರುವ ಕರೆಂಟ್ ಎರಡು pi R ಸ್ಕ್ವೇರ್ sin ಥೀಟಾ d ಥೀಟಾ ಟೈಮ್ಸ್ ಸಿಗ್ಮಾ ಟೈಮ್ಸ್ ಒಮೆಗಾ ಓವರ್ 2 pi ಆಗಿದೆ ನಾವು ಕೆಲವು ರದ್ದತಿಗಳನ್ನು ಮಾಡೋಣ 2 pi ರದ್ದತಿಗಳು ಮತ್ತು ನೀವು R ಸ್ಕ್ವೇರ್ sin ಥೀಟಾ d ಥೀಟಾ ಸಿಗ್ಮಾ ಒಮೆಗಾವನ್ನು ಪಡೆಯುತ್ತೀರಿ ಅದು ಮೇಲ್ಮೈಯಲ್ಲಿ ಹರಿಯುವ ಕರೆಂಟ್ ಆಗಿದೆ ಆದ್ದರಿಂದ ಮೇಲ್ಮೈ ಕರೆಂಟ್ ಸಾಂದ್ರತೆಯು ಈ ಕರೆಂಟ್ಅನ್ನು ಇಲ್ಲಿರುವ ಉದ್ದದಿಂದ ಭಾಗಿಸುತ್ತದೆ ಇದನ್ನು ನಾನು ಈ ಗೋಳದ ಮೇಲಿನ ಕೆಂಪು ಬಣ್ಣದಿಂದ ತೋರಿಸುತ್ತಿದ್ದೇನೆ ಅದು R d ಥೀಟಾ ಆಗಿದೆ ಆದ್ದರಿಂದ ಇದು R ಸ್ಕ್ವೇರ್ sin ಥೀಟಾ d ಥೀಟಾ ಸಿಗ್ಮಾ ಒಮೆಗಾ ಡಿವೈಡೆಡ್ ಬೈ R d ಥೀಟಾ ಆಗಿದೆ ನಾವು ಮತ್ತೆ ಕೆಲವು ರದ್ದತಿಗಳನ್ನು ಮಾಡೋಣ d ಥೀಟಾ ರದ್ದುಗೊಳ್ಳುತ್ತದೆ R ರದ್ದುಗೊಳ್ಳುತ್ತದೆ ಮತ್ತು ನೀವು R ಸಿಗ್ಮಾ ಒಮೆಗಾ sin ಥೀಟಾವನ್ನು ಪಡೆಯುತ್ತೀರಿ ಆದ್ದರಿಂದ ಮೇಲ್ಮೈ ಕರೆಂಟ್ ಸಾಂದ್ರತೆ K ಈಗ phi ದಿಕ್ಕಿನಲ್ಲಿ ಸಿಗ್ಮಾ R ಒಮೆಗಾ sin ಥೀಟಾ ಆಗಿದೆ ಮತ್ತು ನಾನು ಇದನ್ನು ವಾಲ್ಯೂಮ್ ಕರೆಂಟ್ ಡೆನ್ಸಿಟಿಯಾಗಿ ವ್ಯಕ್ತಪಡಿಸಿದರೆ j ಈಗ k ಬಾರಿಗೆ ಸಮನಾಗಿರುತ್ತದೆ ಇದು r ಮೈನಸ್ R ನಲ್ಲಿದೆ ಆದ್ದರಿಂದ ಇದು ಸಿಗ್ಮಾ R ಒಮೆಗಾ sin ಥೀಟಾ ಡೆಲ್ಟಾ r ಮೈನಸ್ R phi ಆಗುತ್ತದೆ ಇದು ಹಿಂದಿನ ಉತ್ತರದಂತೆಯೇ ಇರುತ್ತದೆ ಆದ್ದರಿಂದ ನಾವು ಮಾಡಲು ಪ್ರಯತ್ನಿಸುತ್ತಿರುವುದು ಒಂದೇ ಸಮಸ್ಯೆಯನ್ನು ನೋಡಲು ನಿಮಗೆ ಎರಡು ವಿಭಿನ್ನ ಮಾರ್ಗಗಳನ್ನು ನೀಡುತ್ತದೆ ಆದ್ದರಿಂದ ಈಗ ನಾವು ಮೂರನೇ ಸಮಸ್ಯೆಯನ್ನು ಪರಿಹರಿಸುತ್ತೇವೆ ಆದ್ದರಿಂದ ಸಮಸ್ಯೆ ಮೂರರಲ್ಲಿ ನಾವು ಇಂಟೆಗ್ರಾಲ್ d phi ಪ್ರೈಮ್ d z ಪ್ರೈಮ್ ಓವರ್ ವೆಕ್ಟರ್ R ಸ್ಕ್ವೇರ್ ಪ್ಲಸ್ ಈ ಸಣ್ಣ r ಸ್ಕ್ವೇರ್ ಮೈನಸ್ 2 ಸಣ್ಣ r ಕ್ಯಾಪಿಟಲ್ R cos theta cos phi ಮೈನಸ್ phi ಪ್ರೈಮ್ ಪ್ಲಸ್ z ಮೈನಸ್ z ಪ್ರೈಮ್ ಅನ್ನು ಲೆಕ್ಕ ಹಾಕಬೇಕು ಇದು ಸ್ಕ್ವೇರ್ ಹಾಫ್ z ಮೈನಸ್ z ಪ್ರೈಮ್ ಆಗಿದೆ ಆದ್ದರಿಂದ ನಾವು ಈ ಇಂಟೆಗ್ರಲ್ಅನ್ನು ಲೆಕ್ಕ ಹಾಕಬೇಕು ಆದ್ದರಿಂದ ನಾವು ಮತ್ತೆ ಏನು ಮಾಡುತ್ತೇವೆ ಆದ್ದರಿಂದ ನಮಗೆ ಸಿಲಿಂಡರ್ ಇದೆ ನಾನು ಏಕರೂಪದ ಸಾಂದ್ರತೆಯ ಸಿಗ್ಮಾವನ್ನು ತರುತ್ತೇನೆ ಆದ್ದರಿಂದ ಮೊದಲು ನಾನು ಗಾಸಿಯನ್ ಮೇಲ್ಮೈಯನ್ನು ಮಾಡುತ್ತೇನೆ ಅದು ಸಿಲಿಂಡರಾಕಾರದ ಏಕೆಂದರೆ ಇಲ್ಲಿ phi ಸಮ್ಮಿತಿ ಇದೆ ಆದ್ದರಿಂದ ವಿದ್ಯುತ್ ಕ್ಷೇತ್ರವು ಮೇಲ್ಮೈಯಲ್ಲಿ ಪ್ರತಿ ಹಂತದಲ್ಲಿ ಲಂಬವಾಗಿರುವುದನ್ನು ನಾವು ನೋಡಬಹುದು ಇದು r k ದಿಕ್ಕಿನಲ್ಲಿದೆ ds charged enclosed0 ಆದ್ದರಿಂದ ಮತ್ತು ಮೇಲ್ಮೈ ಅಂಶವು ಅದೇ ದಿಕ್ಕಿನಲ್ಲಿದೆ ಇದು R ಕ್ಯಾಪಿಟಲ್ವಾಗಿದೆ ಆದ್ದರಿಂದ ಗಾಸ್ ಕಾನೂನಿನ ಪ್ರಕಾರ ನಾವು ಬರೆಯಬಹುದು ಮತ್ತು ಈ ಮೇಲ್ಮೈಯ ಉದ್ದವು ಕ್ಯಾಪಿಟಲ್ L ಆಗಿದೆ ಸಿಲಿಂಡರಾಕಾರದ ಕೋಶದ ತ್ರಿಜ್ಯವು ಕ್ಯಾಪಿಟಲ್ R ಆಗಿದೆ ಮತ್ತು ಗಾಸಿಯನ್ ಮೇಲ್ಮೈಯ ತ್ರಿಜ್ಯವು ಚಿಕ್ಕದಾಗಿದೆ ಆದ್ದರಿಂದ ನಾವು ನೋಡಬಹುದು ನಾವು ಗಾಸ್ ಕಾನೂನನ್ನು ಬಳಸುತ್ತೇವೆ ಇದು E ಡಾಟ್ d s ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಲಗತ್ತಿಸಲಾಗಿದೆ ಗಾಸ್ಸ್ ಕಾನೂನು ಸುತ್ತುವರಿದ ಚಾರ್ಜ್ ಗಾಸಿಯನ್ ಮೇಲ್ಮೈಯಲ್ಲಿ ಎಂಕ್ಲೋಸೆಡ್ ಎಪ್ಸಿಲಾನ್ ನಾಟ್ ಗೆ ಸಮಾನವಾಗಿರುತ್ತದೆ 2πrL 2πRLσ0E Rσ0r ಆದ್ದರಿಂದ ಚಾರ್ಜ್ಡ್ ಎನ್ಕ್ಲೋಸ್ಡ್ ಸಿಲಿಂಡರಾಕಾರದ ಶೆಲ್ನ ಮೇಲ್ಮೈ ವಿಸ್ತೀರ್ಣಕ್ಕೆ ಸಮನಾಗಿರುತ್ತದೆ ಎಂದು ನಾವು ನೋಡಬಹುದು ಇದನ್ನು 2 pi ಕ್ಯಾಪಿಟಲ್ R ಇಂಟು L ಇಂಟು ಚಾರ್ಜ್ಡ್ ಡೆನ್ಸಿಟಿ ಅಪಾನ್ ಎಪ್ಸಿಲಾನ್ ನಾಟ್ ನೀಡಲಾಗುತ್ತದೆ ಆದ್ದರಿಂದ ಪ್ರತಿ ಹಂತದಲ್ಲಿ E ಸ್ಥಿರವಾಗಿರುವುದರಿಂದ ನಾವು ಇದನ್ನು d s ಈಕ್ವಲ್ಸ್ 2 pi ಕ್ಯಾಪಿಟಲ್ R ಎಂದು ಬರೆಯಬಹುದು ಆದ್ದರಿಂದ d s ಗಾಸಿಯನ್ ಮೇಲ್ಮೈಯ ಮೇಲ್ಮೈ ವಿಸ್ತೀರ್ಣವಾಗಿದೆ ಆದ್ದರಿಂದ ಇದು 2 pi ಸಣ್ಣ r ಇಂಟು L ಗೆ ಸಮನಾಗಿರುತ್ತದೆ 2 pi ಕ್ಯಾಪಿಟಲ್ R ಗೆ ಎಪ್ಸಿಲಾನ್ ನಾಟ್ ಓವರ್ L ಸಿಗ್ಮಾ ಆದ್ದರಿಂದ ವಿದ್ಯುತ್ ಕ್ಷೇತ್ರ E ಸಮಾನವಾಗಿರುತ್ತದೆ ಏಕೆಂದರೆ L 2 pi ರದ್ದಾಗುತ್ತದೆ ಆದ್ದರಿಂದ ವಿದ್ಯುಚ್ಛಕ್ತಿ ಕ್ಷೇತ್ರವನ್ನು R ಸಿಗ್ಮಾ ಓವರ್ ಎಪ್ಸಿಲಾನ್ ನಾಟ್ ಇಂಟು r ಎಂದು ನೀಡಲಾಗುತ್ತದೆ Vr rREdrrRRσ0rdr σR0 lnrrRVrσR0ln Rr ಆದ್ದರಿಂದ ಈಗ ನಮಗೆ ತಿಳಿದಿರುವ ಕಾರಣ ಬಿಂದು r ನಲ್ಲಿನ ವಿದ್ಯುತ್ ಕ್ಷೇತ್ರವು ಸಿಗ್ಮಾ ಕ್ಯಾಪಿಟಲ್ R ಓವರ್ ಎಪ್ಸಿಲಾನ್ ನಾಟ್ ಇಂಟು r ಆಗಿದೆ ಆದ್ದರಿಂದ ಪೊಟೆಂಶಿಯಲ್ v r ಅನ್ನು r ನಿಂದ ಕ್ಯಾಪಿಟಲ್ R E ಡಾಟ್ dr ಎಂದು ನೀಡಲಾಗುತ್ತದೆ ಇಲ್ಲಿ r ಎಂಬುದು ಉಲ್ಲೇಖ ಬಿಂದುವಾಗಿದೆ ಆದ್ದರಿಂದ ನಾನು ಏನು ಮಾಡುತ್ತೇನೆ ಸಿಲಿಂಡರಾಕಾರದ ಶೆಲ್ನ ಮೇಲ್ಮೈಯಲ್ಲಿ ನಾನು ಉಲ್ಲೇಖ ಬಿಂದುವನ್ನು ತೆಗೆದುಕೊಳ್ಳುತ್ತೇನೆ ಆದ್ದರಿಂದ ಇದು E ಸಿಗ್ಮಾ ಕ್ಯಾಪಿಟಲ್ R ಓವರ್ ಎಪ್ಸಿಲಾನ್ ನಾಟ್ ಇಂಟು r d r ಅದು ಈಕ್ವಲ್ಸ್ ಸಿಗ್ಮಾ R ಓವರ್ ಎಪ್ಸಿಲಾನ್ ನಾಟ್ ln r ಪ್ರೈಮ್ r ಟು ಕ್ಯಾಪಿಟಲ್ R ಆಗಿದೆ ಆದ್ದರಿಂದ ಇದನ್ನು R ಓವರ್ ಎಪ್ಸಿಲಾನ್ ನಾಟ್ l n ಕ್ಯಾಪಿಟಲ್ R ಓವರ್ ಸಣ್ಣ r ಎಂದು ನೀಡುತ್ತದೆ ಆದ್ದರಿಂದ ಇದು ಪೊಟೆಂಶಿಯಲ್ ಆದ್ದರಿಂದ ಈ ಸಿಲಿಂಡರಾಕಾರದ ಶೆಲ್ ಸಿಲಿಂಡರಾಕಾರದ ಸಿಲಿಂಡರ್ ಏಕರೂಪದ ಸಾಂದ್ರತೆಯ ಸಿಗ್ಮಾವನ್ನು ಹೊಂದಿರುವ ಸಂಭಾವ್ಯತೆಯಾಗಿದೆ ಆದ್ದರಿಂದ ನಾನು ಈ ಫಲಿತಾಂಶವನ್ನು r ಸ್ಮಲ್ಲರ್ ದ್ಯಾನ್ ಕ್ಯಾಪಿಟಲ್ R ಮತ್ತು ಸಿಲಿಂಡರ್ನ ಒಳಗೆ E ಈಗ 0 ಗೆ ಸಮನಾಗಿರುತ್ತದೆ ಆದ್ದರಿಂದ ಸಿಲಿಂಡರ್ನ ಒಳಗೆ ಪೊಟೆಂಶಿಯಲ್ ಸ್ಥಿರವಾಗಿರುತ್ತದೆ ಮತ್ತು ಅದು ಮೇಲ್ಮೈಯಲ್ಲಿರುವ ಯಾವುದೇ ಸಿಲಿಂಡರಾಕಾರದ ಶೆಲ್ ಪೊಟೆಂಶಿಯಲ್ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾವು ಉಲ್ಲೇಖ ಬಿಂದು 0 ನಲ್ಲಿ ಪೊಟೆಂಶಿಯಲ್ ಅನ್ನು ತೆಗೆದುಕೊಂಡರೆ ಅದು r ಈಗ 0 ಗೆ ಸಮಾನವಾಗಿರಲಿ ಆದ್ದರಿಂದ ನಾವು ಸಿಲಿಂಡರ್ನ ಒಳಗೆ ಮತ್ತು ಸಿಲಿಂಡರ್ನ ಹೊರಗೆ 0 ಗೆ ಸಮಾನವಾದ v r ಅನ್ನು ಹೊಂದಿದ್ದೇವೆ v r ಈ ಹಂತಕ್ಕೆ ಸಮಾನವಾಗಿರುತ್ತದೆ ಹಾಗಾಗಿ ಮತ್ತೆ ನಾನು ಬರೆದರೆ ಮತ್ತೆ ನಾನು ನೀವು ಏಕರೂಪದ ಚಾರ್ಜ್ ಸಾಂದ್ರತೆಯ ಸಿಗ್ಮಾವನ್ನು ಹೊಂದಿರುವ ಸಿಲಿಂಡರ್ ಶೆಲ್ ಅನ್ನು ನೀಡಿದ್ದರೆ ಪಾಯಿಂಟ್ p ನಲ್ಲಿ ಪೊಟೆಂಶಿಯಲ್ ಮತ್ತು ಇದು ಚಾರ್ಜ್ ಅಂಶವಾಗಿದೆ ಇದನ್ನು R d phi ಪ್ರೈಮ್ d z ಪ್ರೈಮ್ನಿಂದ ಸಿಗ್ಮಾಗೆ ನೀಡಲಾಗುತ್ತದೆ ಆದ್ದರಿಂದ ಇದು ಚಾರ್ಜ್ ಎಲಿಮೆಂಟ್ ಆಗಿದೆ ಅದರ ಕಾರಣದಿಂದಾಗಿ ನೀವು ಪಾಯಿಂಟ್ p ನಲ್ಲಿ ಪೊಟೆಂಶಿಯಲ್ ಅನ್ನು ಲೆಕ್ಕ ಹಾಕಬೇಕು ಆದ್ದರಿಂದ ಇದು ವೆಕ್ಟರ್ r ಆದ್ದರಿಂದ ನಾವು ಪೊಟೆಂಶಿಯಲ್ d b ಅನ್ನು ನೋಡಬಹುದು ಆದ್ದರಿಂದ ಪಾಯಿಂಟ್ p ನಲ್ಲಿನ ವಿಭವವು ಎಲ್ಲಾ ಮೇಲ್ಮೈ ಅಂಶಗಳ ಕಾರಣದಿಂದ ವಿಭವಗಳ ಮೊತ್ತವಾಗಿರುತ್ತದೆ ಇದು ಇಂಟೆಗ್ರಾಲ್ v r ಈಕ್ವಲ್ಸ್ ಸಿಗ್ಮಾ R d phi ಪ್ರೈಮ್ d z ಪ್ರೈಮ್ ಓವರ್ ವೆಕ್ಟರ್ r ಮೈನಸ್ ವೆಕ್ಟರ್ ನಿಂದ ನೀಡಲಾಗುತ್ತದೆ ಇದು ಚಾರ್ಜ್ ಎಲಿಮೆಂಟ್ನಿಂದ ನೀವು ವಿಭವಗಳನ್ನು ಲೆಕ್ಕಾಚಾರ ಮಾಡಬೇಕಾದ ಬಿಂದುವಿಗೆ ಇರುವ ಅಂತರವಾಗಿದೆ Vr 14π0σR ddzr R σR0ln Rr r≥R0 r≤R ಆದ್ದರಿಂದ ನಾವು ಲೆಕ್ಕಾಚಾರ ಮಾಡಿದ ಈ ಸಮಸ್ಯೆಯ ಉತ್ತರವನ್ನು ನಾವು ತಿಳಿದಿದ್ದೇವೆ ಆದ್ದರಿಂದ ಈ v r ಅನ್ನು ನೀಡಲಾಗಿದೆ ಇದು ಸಿಗ್ಮಾ R ಓವರ್ ಎಪ್ಸಿಲಾನ್ ನಾಟ್ ln R ಓವರ್ ಸಣ್ಣ r r ಗ್ರೇಟರ್ ದ್ಯಾನ್ ಕ್ಯಾಪಿಟಲ್ R ಮತ್ತು 0 ಗೆ ಸಮನಾಗಿರುತ್ತದೆಇದು r ಸ್ಮಲ್ಲರ್ ದ್ಯಾನ್ ಕ್ಯಾಪಿಟಲ್ R ಆದ್ದರಿಂದ ನಾವು ಈ ಇಂಟೆಗ್ರಾಲ್ ಅನ್ನು ನೋಡಿದರೆ ನೀವು ಮಾಡಬಹುದು ಸಿಗ್ಮಾ r ಅನ್ನು ರದ್ದುಗೊಳಿಸಲಾಗುವುದು ಮತ್ತು ಇನ್ನೂ ಒಂದು ವೆಕ್ಟರ್ ಇದೆ ಅಂದರೆ 1 ಓವರ್ 4 pi ಎಪ್ಸಿಲಾನ್ ನಾಟ್ σR ddzr R4π ln Rr r≥R 0 r≤R r R r2R2 2rRcosϕ z z2 dϕdzr2R2 2rRcosϕ z z2 ಆದ್ದರಿಂದ ಎಪ್ಸಿಲಾನ್ ನಾಟ್ ಅನ್ನು ರದ್ದುಗೊಳಿಸಲಾಗುವುದು ಆದ್ದರಿಂದ ನಾವು d phi ಪ್ರೈಮ್ d z ಪ್ರೈಮ್ ವೆಕ್ಟರ್ r ಮೈನಸ್ ವೆಕ್ಟರ್ ಕ್ಯಾಪಿಟಲ್ R ಎಂದು ಬರೆಯಬಹುದು ಇದು r ಪ್ರೈಮ್ ಈಕ್ವಲ್ಸ್ 4 pi l n ವೆಕ್ಟರ್ R ಓವರ್ ಸ್ಮಾಲ್ r ಎಂದು ನೀವು ನೋಡುತ್ತೀರಿ ಇದು r ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಕ್ಯಾಪಿಟಲ್ R ಮತ್ತು 0 ಗೆ ಸಮಾನವಾಗಿರುತ್ತದೆ ಇದು r ಸ್ಮಲ್ಲರ್ ದ್ಯಾನ್ ಕ್ಯಾಪಿಟಲ್ R ಆದ್ದರಿಂದ ನಾವು ಈ ಇಂಟೆಗ್ರಾಲ್ಅನ್ನು ನೋಡಿದರೆ ನಾವು ವೆಕ್ಟರ್ ಕ್ಯಾಪಿಟಲ್ R ನ ಮೋಡ್ ಅನ್ನು ಬರೆಯಬಹುದು ಇದು r ಸ್ಕ್ವೇರ್ ಪ್ಲಸ್ ಕ್ಯಾಪಿಟಲ್ R ಸ್ಕ್ವೇರ್ ಮೈನಸ್ ಎರಡು r ಕ್ಯಾಪಿಟಲ್ R cos phi ಮೈನಸ್ phi ಪ್ರೈಮ್ ಪ್ಲಸ್ z ಮೈನಸ್ z ಪ್ರೈಮ್ ಹೋಲ್ ಸ್ಕ್ವೇರ್ ಆಗಿದೆ ಆದ್ದರಿಂದ ನಾನು ವೆಕ್ಟರ್ r ಮೈನಸ್ ಕ್ಯಾಪಿಟಲ್ R ನ ಮೌಲ್ಯವನ್ನು ಹಾಕಿದರೆ ವೆಕ್ಟರ್ r ಮೈನಸ್ ವೆಕ್ಟರ್ ಕ್ಯಾಪಿಟಲ್ R ನ ಮೋಡ್ ಆದ್ದರಿಂದ ಅದು d phi ಪ್ರೈಮ್ d z ಪ್ರೈಮ್ ಓವರ್ r ಸ್ಕ್ವೇರ್ ಪ್ಲಸ್ ಕ್ಯಾಪಿಟಲ್ R ಸ್ಕ್ವೇರ್ ಮೈನಸ್ 2 r ಕ್ಯಾಪಿಟಲ್ R cos phi ಪ್ರೈಮ್ phi ಮೈನಸ್ phi ಪ್ರೈಮ್ ಪ್ಲಸ್ z ಮೈನಸ್ z ಪ್ರೈಮ್ ಹೋಲ್ ಸ್ಕ್ವೇರ್ ಆದ್ದರಿಂದ ಇದು ನಾವು ಲೆಕ್ಕಾಚಾರ ಮಾಡಬೇಕಾದ ಇಂಟಿಗ್ರೇಟ್ ಅಲ್ಲದೆ ಬೇರೇನೂ ಅಲ್ಲ ಆದ್ದರಿಂದ ಇದು ಸಮಸ್ಯೆ ಸಂಖ್ಯೆ 3 ಕ್ಕೆ ಉತ್ತರವಾಗಿದೆ ಆದ್ದರಿಂದ ನಿಯೋಜನೆಯಲ್ಲಿ ಒಂದು ಅಂಶವಿದೆ ಎರಡು phi ಅಂದರೆ ಅಲ್ಲಿ ಇರಲಿಲ್ಲ ಆದ್ದರಿಂದ ಅದು ಕೇವಲ ಟೈಪಿಂಗ್ ದೋಷವಾಗಿದೆ ಪ್ರಶ್ನೆ ಸಂಖ್ಯೆ ನಾಲ್ಕರಲ್ಲಿ ನಮ್ಮಲ್ಲಿ ಡಿಸ್ಕ್ ಇದೆ ಇದು z ಅಕ್ಷದ ಉದ್ದಕ್ಕೂ ಏಕರೂಪದ ಕಾಂತೀಕರಣವನ್ನು ಹೊಂದಿದೆ ಆದ್ದರಿಂದ ಮ್ಯಾಗ್ನೆಟೈಸೇಶನ್ z ದಿಕ್ಕಿನಲ್ಲಿದೆ ಇದು ಯಾವುದು ಆದ್ದರಿಂದ ನಾನು ಬೌಂಡ್ ಕರೆಂಟ್ ಅನ್ನು ಲೆಕ್ಕಾಚಾರ ಮಾಡಿದರೆ ಅದು ಸಿಗ್ಮಾ B ಇದು M ಕ್ರಾಸ್ n ಕ್ಯಾಪ್ ಮೂಲಕ ನೀಡಲಾಗುತ್ತದೆ ಆದ್ದರಿಂದ ಇಲ್ಲಿ ನಾನು ವೆಕ್ಟರ್ M ಅನ್ನು ಬರೆದರೆ ಅದು j ದಿಕ್ಕಿನಲ್ಲಿದೆ ಮತ್ತು ಮೇಲ್ಮೈ ಅಂಶವು z ದಿಕ್ಕಿನ ಉದ್ದಕ್ಕೂ ಇರುವುದನ್ನು ನಾವು ನೋಡಬಹುದು ಆದ್ದರಿಂದ ಸಿಗ್ಮಾ B ಈಗ 0 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು ನಮ್ಮ K b ಆಗಿದೆ Kb Mn Mzz 0 ಆದ್ದರಿಂದ ಮತ್ತು ವಾಲ್ಯೂಮ್ ಚಾರ್ಜ್ ಸಾಂದ್ರತೆ ಇದು j b ಅನ್ನು del ಕ್ರಾಸ್ M ನಿಂದ ನೀಡಲಾಗುತ್ತದೆ ಏಕೆಂದರೆ ನಾವು ಏಕರೂಪದ ಮ್ಯಾಗ್ನೆಟೈಸೇಶನ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ಇದು ಶೂನ್ಯವಾಗಿರುತ್ತದೆ ಡಿಸ್ಕ್ನ ಹೊರಗೆ M ಶೂನ್ಯಕ್ಕೆ ಸಮಾನವಾಗಿರುತ್ತದೆ ಏಕೆಂದರೆ ಮ್ಯಾಗ್ನೆಟೈಸೇಶನ್ ಡಿಸ್ಕ್ನಲ್ಲಿ ಮಾತ್ರ ಇರುತ್ತದೆ ಮತ್ತು ಉಚಿತ ಕರೆಂಟ್ ಮತ್ತು ಯಾವುದೇ ಬೌಂಡ್ ಕರೆಂಟ್ ಇಲ್ಲದ ಕಾರಣ ನಾವು B ಅನ್ನು 0 ಗೆ ಸಮಾನವಾಗಿ ಬರೆಯಬಹುದು M0 B0 ಆದ್ದರಿಂದ ಇದು ಸಮಸ್ಯೆ ಸಂಖ್ಯೆ 4 ಕ್ಕೆ ಉತ್ತರವಾಗಿದೆ ಪರಿಹಾರದ ಕುರಿತು ಒಂದೆರಡು ಕಾಮೆಂಟ್ಗಳು ಮತ್ತು ಅದನ್ನು ನೋಡುವ ವಿಭಿನ್ನ ವಿಧಾನ ನೀವು ಹೇಳಿದ್ದು K b ಇದು M ಕ್ರಾಸ್ n ಈಗ 0 ಆಗಿದೆ ಪರಿಣಾಮದಲ್ಲಿ ಇದು ಮೇಲಿನ ಮತ್ತು ಕೆಳಗಿನ ಮೇಲ್ಮೈಯಲ್ಲಿದೆ ಆದರೆ ನೀವು ಒಂದು ಪ್ರಶ್ನೆಯನ್ನು ಎತ್ತಬಹುದು ಮತ್ತು ನಾನು ಇದನ್ನು ಹೊಂದಿದ್ದರೆ ಮತ್ತು M ಈ z ದಿಕ್ಕಿನಲ್ಲಿದ್ದರೆ ಪ್ರಶ್ನೆಯಾಗಿರುತ್ತದೆ ಬದಿಯ ಮೇಲ್ಮೈಯಲ್ಲಿ n ಇರುತ್ತದೆ ಆದ್ದರಿಂದ ನೀವು M ಕ್ರಾಸ್ n ಅನ್ನು ತೆಗೆದುಕೊಳ್ಳುತ್ತೀರಿ ಡಿಸ್ಕ್ನ ಪರಿಧಿಯಲ್ಲಿ ನೀವು ಇಲ್ಲಿ ಪ್ರಸ್ತುತವನ್ನು ನೋಡುತ್ತೀರಿ ಹಾಗಾಗಿ ಮೇಲಿನಿಂದ ನೋಡಿದರೆ ಈ ಕರೆಂಟ್ ಹೀಗೆ ಹೋಗುತ್ತಿರಬಹುದು ಆದಾಗ್ಯೂ ನಾವು ಈ ಸಮಸ್ಯೆಯನ್ನು ಏನು ಮಾಡಿದ್ದೇವೆ ಎಂದರೆ ಇದು ತೆಳುವಾದ ದೊಡ್ಡ ಡಿಸ್ಕ್ ಆಗಿದ್ದು ಇದರಲ್ಲಿ ಡಿಸ್ಕ್ನ ತ್ರಿಜ್ಯದ ವ್ಯಾಪ್ತಿಯು ದಪ್ಪಕ್ಕಿಂತ ಹೆಚ್ಚು ದೊಡ್ಡದಾಗಿದೆ ಆದ್ದರಿಂದ ಮೇಲ್ಮೈ ಕರೆಂಟ್ ಕೆಲವು ಕಾಂತೀಯ ಕ್ಷೇತ್ರವನ್ನು ಉಂಟುಮಾಡುತ್ತದೆ ಎಂದು ನೀವು ಭಾವಿಸಿದರೆ ಹೌದು ಅದು ಮಾಡುತ್ತದೆ ಆದರೆ ಇದು ತುಂಬಾ ಚಿಕ್ಕದಾಗಿದೆ ಪರಿಣಾಮಕಾರಿಯಾಗಿ ಶೂನ್ಯ ಏಕೆಂದರೆ ದೊಡ್ಡ R ನಿಮಗೆ ಕೇಂದ್ರದಲ್ಲಿ ಬಹಳ ಚಿಕ್ಕ ಕ್ಷೇತ್ರವನ್ನು ನೀಡುತ್ತದೆ ಮತ್ತು ಆದ್ದರಿಂದ ಮಾಡಿದ್ದು ಸರಿಯಾಗಿದೆ ಆದರೆ ಪೆರಿಫೆರಲ್ ಕರೆಂಟ್ ಇರಬಹುದು ಎಂಬ ಪ್ರಶ್ನೆ ನಿಮ್ಮಲ್ಲಿದ್ದರೆ ನೀವು ಹೇಳಿದ್ದು ಸರಿ ಆದರೆ ಆ ಪ್ರವಾಹವು ಕಾಂತಕ್ಷೇತ್ರಕ್ಕೆ ಏನನ್ನೂ ಕೊಡುಗೆ ನೀಡುವುದಿಲ್ಲ ನೀವು H ನ ದೃಷ್ಟಿಕೋನದಿಂದ ಅಥವಾ ನೀವು ಮಾತನಾಡುತ್ತಿರುವ ಸಹಾಯಕ ಕ್ಷೇತ್ರದಿಂದ ಅದೇ ಸಮಸ್ಯೆಯನ್ನು ನೋಡಬಹುದು ಈಗ ಈ ರೀತಿಯ M ಇದೆ B ಯ ಡೈವರ್ಜೆನ್ಸ್ ಶೂನ್ಯ ಎಂದು ನಾವು ಉಪನ್ಯಾಸದಲ್ಲಿ ಮಾಡಿದ್ದೇವೆ ಎಂದು ನೀವು ನೆನಪಿಸಿಕೊಳ್ಳುತ್ತೀರಿ ಮತ್ತು ಆದ್ದರಿಂದ H ನ ವ್ಯತ್ಯಾಸವು M ನ ಮೈನಸ್ ಡೈವರ್ಜೆನ್ಸ್ಗೆ ಸಮನಾಗಿರುತ್ತದೆ ಅದು ಏನು ನೀಡುತ್ತದೆ ನೀವು M ಗೆ ಅಡ್ಡಲಾಗಿ ನೋಡಿದರೆ ಅದು ಸೀಮಿತವಾಗಿದೆ ಮತ್ತು ನಂತರ ಇದ್ದಕ್ಕಿದ್ದಂತೆ ಕೆಳಗೆ ಹೋಗುತ್ತದೆ M Hinside MHoutside0B 0H MBinside o M M0Boutside0 ಆದ್ದರಿಂದ M ಒಂದು ಡೆಲ್ಟಾ ಕ್ರಿಯೆಯಂತಿದೆ ಅಥವಾ ನೀವು ಬಯಸಿದಲ್ಲಿ ಅದು ಮೇಲ್ಮೈ ಮ್ಯಾಗ್ನೆಟಿಕ್ ಚಾರ್ಜ್ಗೆ ಕಾರಣವಾಗುತ್ತದೆ ಮೇಲ್ಮೈ ಮ್ಯಾಗ್ನೆಟಿಕ್ ಚಾರ್ಜ್ ನೀವು ಇಲ್ಲಿ ನೋಡಬಹುದು M ನ ಡೈವರ್ಜೆನ್ಸ್ ಮೈನಸ್ M ಆಗಿರುತ್ತದೆ ಮತ್ತು ಇನ್ನೊಂದು ಬದಿಯಲ್ಲಿ M ನ ಡೈವರ್ಜೆನ್ಸ್ ಪ್ಲಸ್ M ಆಗಿರುತ್ತದೆ ಏಕೆಂದರೆ ನೀವು ಅಡ್ಡಲಾಗಿ ಹೋದಂತೆ M ಹೆಚ್ಚುತ್ತಿದೆ ನಂತರ M ಕಡಿಮೆಯಾಗುತ್ತದೆ ಆದ್ದರಿಂದ ನಾನು M ನ ಡೈವರ್ಜೆನ್ಸ್ನ ಮೈನಸ್ ಅನ್ನು ತೆಗೆದುಕೊಂಡಾಗ ಅದು H ಅನ್ನು ಲೆಕ್ಕಾಚಾರ ಮಾಡಲು ಈ ಡಿಸ್ಕ್ನಲ್ಲಿರುವಂತೆ ಇಲ್ಲಿ ಪಾಸಿಟಿವ್ ಕಾಂತೀಯ ಚಾರ್ಜ್ ಮತ್ತು ಇಲ್ಲಿ ನೆಗೆಟಿವ್ ಕಾಂತೀಯ ಚಾರ್ಜ್ ಇರುತ್ತದೆ ಮತ್ತು ಯಾವ ರೀತಿಯ ಕ್ಷೇತ್ರವು ವಿದ್ಯುತ್ ಕ್ಷೇತ್ರದಂತಿರುತ್ತದೆ ಎಂಬುದನ್ನು ಉಂಟುಮಾಡುತ್ತದೆ ಆದ್ದರಿಂದ H ಇಲ್ಲಿ ಇನ್ನೊಂದು ದಿಕ್ಕಿನಲ್ಲಿರುತ್ತದೆ ಆದ್ದರಿಂದ H ಒಳಗೆ ಮೈನಸ್ M ಗೆ ಸಮಾನವಾಗಿರುತ್ತದೆ ಮತ್ತು H ಹೊರಗೆ 0 ಗೆ ಸಮನಾಗಿರುತ್ತದೆ B ಎಂಬುದು mu 0 H ಪ್ಲಸ್ M ಗೆ ಸಮಾನವಾಗಿರುತ್ತದೆ ಎಂದು ನನಗೆ ತಿಳಿದಿದೆ ಮತ್ತು ಆದ್ದರಿಂದ B ಒಳಗೆ Mu 0 ಮೈನಸ್ M ಪ್ಲಸ್ M ಆಗಿರುತ್ತದೆ ಅದು 0 ಆಗಿರುತ್ತದೆ ಮತ್ತು B ಹೊರಗೆ ಏಕೆಂದರೆ H 0 ಆಗಿರುತ್ತದೆ ಮತ್ತು M ಅಲ್ಲಿ 0 ಆಗಿರುತ್ತದೆ ಆದ್ದರಿಂದ ಇದು ಒಂದೇ ಸಮಸ್ಯೆಯನ್ನು ಮೊದಲೇ ಮಾಡಿದಂತೆ ಇಬ್ಬರೂ ಒಂದೇ ಉತ್ತರವನ್ನು ನೀಡುತ್ತಾರೆ ಬೌಂಡ್ ಕರೆಂಟ್ಗಳ ಮೂಲಕ ಅಥವಾ ವಿದ್ಯುತ್ ವಿಶ್ಲೇಷಣೆಯ ಮೂಲಕ ಒಂದೇ ಸಮಸ್ಯೆಯನ್ನು ನೋಡಲು ನಾವು ನಿಮಗೆ ಎರಡು ಮಾರ್ಗಗಳನ್ನು ನೀಡಿದ್ದೇವೆ ಇದು ಪ್ರಶ್ನೆ ಸಂಖ್ಯೆ ಎರಡರಿಂದ ಪ್ರಶ್ನೆ ಸಂಖ್ಯೆ ಐದಕ್ಕೂ ಉತ್ತರಿಸುತ್ತದೆ